ಆದ್ದರಿಂದ ನಾವು ಮಾಡಬಹುದಾದ ಊಹೆ ಎಂದರೆ ನಿರ್ವಾಹಕವು ತುಂಬಾ ಉತ್ತಮವಾಗಿದೆ ನಾವು ಪರಿಪೂರ್ಣ ವಿದ್ಯುತ್ ವಾಹಕವನ್ನು ಊಹಿಸೋಣ ಆ ಊಹೆಯನ್ನು ನಾವು ಈ ರೇಖಾಗಣಿತವನ್ನು ಈ ನಿರ್ವಾಹಕದಲ್ಲಿ ನೋಡಿದರೆ ಪ್ರವಾಹಗಳು ಎಲ್ಲಿವೆ ಮೇಲ್ಮೈಯಲ್ಲಿ ಆದ್ದರಿಂದ ಇದು ಮೇಲ್ಮೈ ಪ್ರವಾಹಗಳನ್ನು ಸೂಚಿಸುತ್ತದೆ ಆದ್ದರಿಂದ ಈಗ ನಾನು ಮೇಲ್ಮೈಯಲ್ಲಿ ಮಾತ್ರ ಪ್ರವಾಹಗಳನ್ನು ಹೊಂದಲಿದ್ದೇನೆ ನಾನು ಜೆಎಸ್ ಅನ್ನು ಶುದ್ಧ ಮೇಲ್ಮೈ ಪ್ರಸ್ತುತ ಜೆಎಸ್ ಎಂದು ಕರೆಯಬಹುದು ಆದ್ದರಿಂದ ನಂತರ ಆ ಅವಿಭಾಜ್ಯ ರೂಪಾಂತರಗೊಳ್ಳುತ್ತದೆ ಈ ಮೂರು ಆಯಾಮದ ಅವಿಭಾಜ್ಯವು 2 ಡಿ ಆಯಾಮದ ಅವಿಭಾಜ್ಯವಾಗುತ್ತದೆ ಮೇಲ್ಮೈ ಅವಿಭಾಜ್ಯವಾಗುತ್ತದೆ ಆದ್ದರಿಂದ ನಾನು ವಿದ್ಯುತ್ ಕ್ಷೇತ್ರವನ್ನು ಎಂದು ಬರೆಯಬಹುದು ಮತ್ತು ಈಗ ಇದರಲ್ಲಿ ನಾನು ಬರೆಯಬಹುದು Ezs−Ez ಮತ್ತು ಈಗ ಇದರಲ್ಲಿ ನಾನು −Ez1jωϵ0∮ L2∫L2 ∂2G∂z2k2GJsdz'dϕ' ಬರೆಯಬಹುದು R ನ ಒಂದು ಭಾಗವನ್ನು ಡೆಲ್ಟಾ ಕಾರ್ಯವಾಗಿ ಹೀರಿಕೊಳ್ಳಲಾಗಿದೆ ಮತ್ತು ಅದು ಶುದ್ಧ ಮೇಲ್ಮೈಯಾಗಿದೆ ಆದ್ದರಿಂದ ಈಗ ಇದು 2 ಡಿ ಅವಿಭಾಜ್ಯವಾಗಿದೆ ನಾವು ಈ ಸಮೀಕರಣವನ್ನು ಬಳಸುವಾಗ r ಕಂಡಕ್ಟರ್ಗೆ ಸೇರಿರಬೇಕು ಇಲ್ಲದಿದ್ದರೆ ಈ ಗಡಿ ಸ್ಥಿತಿಯು ಮಾನ್ಯವಾಗಿಲ್ಲ ಆದ್ದರಿಂದ ಪರೀಕ್ಷಿಸಲು ನನ್ನ ವೀಕ್ಷಣಾ ಸ್ಥಳವನ್ನು ನಾನು ಎಲ್ಲಿ ಆಯ್ಕೆ ಮಾಡಬಹುದು ಈ ಪ್ರಶ್ನೆಯನ್ನು ನಾನು ಅರ್ಥೈಸಿಕೊಳ್ಳುವುದು ಉತ್ತಮ ಆಯ್ಕೆ ಯಾವುದು ಮೇಲ್ಮೈಯಲ್ಲಿ ಆದರೆ ಮೇಲ್ಮೈಯಲ್ಲಿರುವ ಸಮಸ್ಯೆ ಏನು ವಿದ್ಯಾರ್ಥಿ 0 ಆದ್ದರಿಂದ ನಾನು ಅದನ್ನು ಹೇಗೆ ಆರಿಸಬೇಕೆಂದರೆ ನಿಮಗೆ ಇಲ್ಲಿ ಆಯ್ಕೆ ಇದೆ ನೀವು ಅದನ್ನು ಚುಕ್ಕೆಗಳ ಸಾಲಿನಲ್ಲಿ ತಂತಿಯ ಅಕ್ಷ ಹಾಕಬಹುದು ಅಥವಾ ನೀವು ಮೇಲ್ಮೈಯಲ್ಲಿಯೇ ಹಾಕಬಹುದು ಚುಕ್ಕೆಗಳ ಸಾಲು ಉತ್ತಮ ಆಯ್ಕೆಯಾಗಿದೆ ಏಕೆಂದರೆ ಹಸಿರು ಕಾರ್ಯಗಳ ಏಕತ್ವವನ್ನು ಸರಿಯಾಗಿ ತಪ್ಪಿಸಬಹುದು ಮತ್ತು ಗಡಿ ಸ್ಥಿತಿಯು ಕಂಡಕ್ಟರ್ ಒಳಗೆ ಮಾನ್ಯವಾಗಿರುತ್ತದೆ ಮತ್ತು ಕ ಒಟ್ಟು ಕ್ಷೇತ್ರವು 0 ಇರುತ್ತದೆ ಆದ್ದರಿಂದ ನಾವು ಆದ್ದರಿಂದ ಕೇಂದ್ರ ಬಿಂದು ಅಕ್ಷವನ್ನು ಆಯ್ಕೆ ಮಾಡುತ್ತದೆ ಈ ರೀತಿ ಏನಾಗುತ್ತದೆ ಎಂಬುದು ಮತ್ತೆ ಉತ್ಪ್ರೇಕ್ಷಿತ ರೇಖಾಚಿತ್ರ ಆದ್ದರಿಂದ ಇದು ನನ್ನ ವೀಕ್ಷಣಾ ಸ್ಥಳವಾಗಿದೆ ಮತ್ತು ಆರ್ ಸರಿಯಾಗಲಿದೆ ಮತ್ತು ಇದು ನನ್ನ z ಅಕ್ಷವಾಗಿದೆ ಆದ್ದರಿಂದ ಏನು ನಾನು ಬರೆಯಲಿರುವ R ನ ಮೌಲ್ಯ ನೆನಪಿಡಿ ಆರ್ ಮತ್ತು ಆರ್ ನಡುವಿನ ಅಂತರ ಆದ್ದರಿಂದ ಪ್ರೈಮ್ಡ್ ಕಕ್ಷೆಗಳ ಪ್ರವಾಹ ಪದವು ಜೆಎಸ್ ಆರ್ ಆದ್ದರಿಂದ ಜೆಎಸ್ ಮೇಲಕ್ಕೆ ಮತ್ತು ಕೆಳಕ್ಕೆ ಎಲ್ಲಾ ಕಡೆ ಹರಿಯುತ್ತಿದೆ ಆದ್ದರಿಂದ ಅದು ಪ್ರಾಥಮಿಕ ನಿರ್ದೇಶಾಂಕವಾಗಿದೆ ಮೂಲ ಬಿಂದುವಿನ ಸ್ಥಳ ಯಾವುದು x ' y' z ' ವೀಕ್ಷಣಾ ಸ್ಥಳದ ಸ್ಥಳ 00 z ಈ ವೀಕ್ಷಣಾ ಸ್ಥಳ ನಾನು ಡ್ಯಾಶ್ ರೇಖೆಯ ಉದ್ದಕ್ಕೂ ಎಂದು ಆಯ್ಕೆ ಮಾಡುತ್ತಿದ್ದೇನೆ ಮತ್ತು ಇದರ ಸ್ಥಳ x ' y' z ' ಆದರೆ ನಾನು ಈ ಮೂಲವನ್ನು ಬಿಂದುಗಳು ಮೇಲ್ಮೈಯಲ್ಲಿ ಮಾತ್ರ ಆರಿಸುತ್ತಿದ್ದೇನೆ ಏಕೆಂದರೆ ಪ್ರವಾಹವು ಸಂಪೂರ್ಣವಾಗಿ ಮೇಲ್ಮೈ ಪ್ರವಾಹವಾಗಿರುತ್ತದೆ ಆದ್ದರಿಂದ x'2y'2z'2a2 x'2y'2z'2a2 ಗ್ರೀನ್ನ ಕಾರ್ಯದಲ್ಲಿ ನನಗೆ r ಮತ್ತು r 'ನಡುವಿನ ಅಂತರ ಸಿಗುತ್ತದೆ ಆದ್ದರಿಂದ ನಾನು ಆರ್ ಅದರ ವರ್ಗಮೂಲ ಎಂದು ಬರೆಯುತ್ತಿದ್ದೇನೆ ಆದ್ದರಿಂದ ನನ್ನ ಅವಲೋಕನ ಸ್ಥಳವನ್ನು ನಾನು ಬದಲಾಯಿಸದಿದ್ದರೆ ಈ ಅವಿಭಾಜ್ಯ ಎಲ್ಲಿಗೆ ಹೋಗುತ್ತದೆ ಅದು ಸಂಪೂರ್ಣ ಮೇಲ್ಮೈಯಲ್ಲಿ ಮತ್ತು ಉದ್ದ 2 ಡಿ ಅವಿಭಾಜ್ಯದಲ್ಲಿ ಹೋಗುತ್ತಿದೆ ಆದ್ದರಿಂದ ಇಲ್ಲಿಯವರೆಗೆ ಸಂಪೂರ್ಣವಾಗಿ ತೆರವುಗೊಳಿಸಲಾಗಿದೆ ನಾನು ಇನ್ನೊಂದು ಊಹೆಯನ್ನು ಮಾಡಬಹುದೇ ಸರಳೀಕರಿಸುವುದು ಏಕೆಂದರೆ ನಾನು 2 ಡಿ ಅವಿಭಾಜ್ಯವನ್ನು 1 ಡಿ ಅವಿಭಾಜ್ಯಕ್ಕೆ ಕಡಿಮೆ ಮಾಡಲು ಸಾಧ್ಯವಾದರೆ ಅದು ಒಳ್ಳೆಯದು ಸಮಯ ನೋಡಿ 0639 ಸಿಲಿಂಡರಾಕಾರದಲ್ಲಿ ಸಿಲಿಂಡರಾಕಾರವಾಗಿ ಸಮ್ಮಿತೀಯ ಬಲ ಈ ಸಮಸ್ಯೆ ಸಿಲಿಂಡರಾಕಾರವಾಗಿ ಸಮ್ಮಿತೀಯವಾಗಿದೆ ಆದ್ದರಿಂದ ನನಗೆ ಈ ಎಲ್ಲಾ ಜೆಎಸ್ಗಳನ್ನು ಪ್ರತ್ಯೇಕವಾಗಿ ಪರಿಗಣಿಸುವ ಅಗತ್ಯವಿಲ್ಲ ಶುದ್ಧ ಮೇಲ್ಮೈ ಪ್ರವಾಹವನ್ನು ಪರಿಗಣಿಸುವ ಬದಲು ಕೇವಲ ತಂತು ಪ್ರವಾಹಗಳನ್ನು ಪರಿಗಣಿಸೋಣ ಆದ್ದರಿಂದ ಬೇರೆ ಚಿಹ್ನೆಯನ್ನು ಬಳಸಿ ನಾನು ಇದನ್ನು ಜೆಡ್ ಎಂದು ಕರೆಯುತ್ತೇನೆ ಮತ್ತು ನನ್ನ ವೀಕ್ಷಣಾ ಸ್ಥಳ ಇಲ್ಲಿರಬೇಕು ಆದ್ದರಿಂದ ನನ್ನ R ನ ಮೌಲ್ಯವೂ ಬದಲಾಗುವುದಿಲ್ಲ ಆದ್ದರಿಂದ ಅದು ಇಲ್ಲಿಗೆ ಈ ಬಾಹ್ಯರೇಖೆಯ ಅವಿಭಾಜ್ಯವು ಕುಸಿಯುತ್ತದೆ ನೀವು ಸರಿಯಾಗಿ ನೋಡಿಕೊಳ್ಳುವಂತಹ ಸ್ಥಿರಾಂಕಗಳು ಕಾಣಿಸಿಕೊಳ್ಳುತ್ತವೆ ಜೆಎಸ್ ಇಡೀ ಮೇಲ್ಮೈಯಲ್ಲಿ ವ್ಯಾಖ್ಯಾನಿಸಲಾಗಿದೆ ಈಗ ನಾವು ಈ ಜಾರಿಗೊಳಿಸುವಿಕೆಯಿಂದ ಮೌಲ್ಯವನ್ನು ಲೆಕ್ಕ ಹಾಕಿದ್ದೇವೆ ನಾವು ಗಡಿಯ ಸ್ಥಿತಿಯನ್ನು ಅಕ್ಷದ ಕೇಂದ್ರ ಬಿಂದುವಿನೊಂದಿಗೆ ಜಾರಿಗೊಳಿಸುತ್ತಿದ್ದೇವೆ ಸಮಯ ನೋಡಿ 0742 ಪ್ರವಾಹವು ಕಂಡಕ್ಟರ್ನ ಮೇಲ್ಮೈಯಲ್ಲಿ ಇದ ಕಂಡಕ್ಟರ್ನ ಮೇಲ್ಮೈಯನ್ನು ಬಲವಾಗಿ ಬೆಂಬಲಿಸಿ ನಾನು ಈ ಸಮೀಕರಣವನ್ನು ವೀಕ್ಷಣೆಯಲ್ಲಿ ಜಾರಿಗೊಳಿಸುತ್ತಿದ್ದೇನೆ ಆದ್ದರಿಂದ ನಾನು ಮೇಲ್ಮೈಯಲ್ಲಿ ಆರಿಸಬಹುದಿತ್ತು ಅದು ನನಗೆ ಗ್ರೀನ್ನ ಕಾರ್ಯದಲ್ಲಿ ಒಂದು ಏಕತ್ವ ನೀಡುತ್ತಿತ್ತು ನಾನು ಬದಲಿಗೆ ಸಿಲಿಂಡರ್ನ ಅಕ್ಷವನ್ನು ಆರಿಸುತ್ತೇನೆ ಅದು ಯಾವಾಗಲೂ ಶೂನ್ಯೇತರ ಬಂಡವಾಳ R ಅನ್ನು ಹೊಂದಿರುತ್ತದೆ ಇದು ನಮ್ಮ ಆಯ್ಕೆಯಾಗಿದೆ ಮತ್ತು ನಾವು ಗರಿಷ್ಠ ನೋವನ್ನು ತಪ್ಪಿಸಿ ಅದನ್ನು ಪಡೆಯುವ ರೀತಿಯಲ್ಲಿ ಆರಿಸಿಕೊಳ್ಳುತ್ತೇವೆ ಈಗ ಈ ಸಮೀಕರಣಕ್ಕೆ ಏನಾಗುತ್ತದೆ ಆದ್ದರಿಂದ ಈ ಸಮೀಕರಣವು −Ez¿1jωϵ0 L2∫L2 ∂2G∂z2k2GIz'dz' Iz'∮Jsdϕ' ಆಗುತ್ತದೆ ಎಲ್ಲಾ ಪ್ರವಾಹಗಳು ಸಂಪೂರ್ಣವಾಗಿ z ನಲ್ಲಿ ನಿರ್ದೇಶಿಸಲ್ಪಟ್ಟಿವೆ ಎಂದು ನಾವು ಊಹಿಸುತ್ತಿದ್ದೇವೆ ಲಂಬವಾಗಿ ಯಾವುದೇ ಘಟಕವಿಲ್ಲ ಏಕೆಂದರೆ ಇದು ಮೊದಲು 2 ಡಿ ಅವಿಭಾಜ್ಯವಾಗಿತ್ತು ಮತ್ತು ಈಗ 1 ಡಿ ಅವಿಭಾಜ್ಯವಾಗಿದೆ d z ಅವಿಭಾಜ್ಯ ಇನ್ನೂ ಇದೆ ಆದ್ದರಿಂದ ನಾನು ಹೇಳುತ್ತಿರುವುದು ಇದು ಮುಗಿದಿದೆಯೇ ಇದು ಶುದ್ಧ ಮೇಲ್ಮೈ ಮತ್ತು ಇದು ಎಲ್ಲಾ ಫೈ ϕ ಗೂ ಒಂದೇ ಆಗಿರುತ್ತದೆ ಈಗ ಈ ಸಮೀಕರಣವನ್ನು ಇಲ್ಲಿ ನೋಡುತ್ತಿದ್ದರೆ ಸಂರಚನೆಯು ಈ ರೀತಿಯಾಗಿದೆ ನಾನು ಹೊಂದಿರುವ ಈ ರೀತಿಯ ಸಮ್ಮಿತೀಯ ಪರಿಸ್ಥಿತಿಯನ್ನು ಪರಿಗಣಿಸಿ ಪ್ರವಾಹವನ್ನು ಇಲ್ಲಿ ನಾನು ಇದನ್ನು ಈ ರೀತಿ ಕರೆದಿದ್ದೇನೆ ಎಂದು ಭಾವಿಸೋಣ ನಾನು ಅದನ್ನು ಒಂದು ಸಾಲಿನ ವೀಕ್ಷಣೆಗೆ ಇಳಿಸಿದ್ದೇನೆ ಇದು ವೀಕ್ಷಣೆ ಮತ್ತು ಇದು ಮೂಲವಾಗಿದೆ ಒಮ್ಮೆ ನಾನು ಅದನ್ನು ಎರಡನ್ನೂ ಸೇರಿಸಿದರೆ ಅದು ಎಲ್ಲಿದೆ ಎಂಬುದು ಮೂಲವಲ್ಲ ನಾನು ಕ್ಯಾಪಿಟಲ್ ಆರ್ ಅನ್ನು ಹೊಂದಿದ್ದೇನೆ ಅದು ಈ ಎರಡರ ನಡುವಿನ ಅಂತರವಾಗಿದೆ ಸಮಯ ನೋಡಿ 1054 ಮತ್ತು ಮೂಲವನ್ನು ಇಲ್ಲಿ ಇರಿಸಿ ಮತ್ತು ಇಲ್ಲಿ ವೀಕ್ಷಿಸಿ ಇದು ಇಲ್ಲಿ ಸಮ್ಮಿತೀಯ ಪರಿಸ್ಥಿತಿ ಇಲ್ಲ ನಾವು ಮೂಲ ಮತ್ತು ವೀಕ್ಷಣೆಯನ್ನು ಒಂದೇ ಕಡೆ ಇಡುತ್ತಿಲ್ಲ ನಾವು ಯಾವಾಗಲೂ ಎ ನಿಂದ ಬೇರ್ಪಡಿಸಿದ್ದೇವೆ ಆದ್ದರಿಂದ ಇದು ಇಲ್ಲಿಂದ ಇಲ್ಲಿಗೆ ಹೋಗುವುದು ಕೇವಲ ಭೌತಶಾಸ್ತ್ರವಲ್ಲ ಆದರೆ ಗಣಿತಶಾಸ್ತ್ರದ ಪ್ರಕಾರವು ಸರಿ ಇಲ್ಲಿ ನಾವು ಪಡೆದ ಫಲಿತಾಂಶವು ಅಂತಿಮ ರೂಪವಾಗಿದೆ ಈ ಅವಿಭಾಜ್ಯಗಳನ್ನು ಮೌಲ್ಯಮಾಪನ ಮಾಡಲು ಇದು ಸಹಾಯ ಮಾಡುತ್ತದೆ ನನ್ನ ಪ್ರಕಾರ ಇದು ದೊಡ್ಡ ವಿಷಯವಲ್ಲ ನಾವು ಅದನ್ನು ಮುಚ್ಚಿದ ರೂಪದಲ್ಲಿ ಲೆಕ್ಕಹಾಕಲುಹೋಗುತ್ತಿಲ್ಲ ಇದು ಕೇವಲ ಸರಳೀಕರಣವಾಗಿದೆ ಸಮಯ ನೋಡಿ 1150 z 'ಮೂಲದ ಜೊತೆಗೆ ಹೋಗುತ್ತದೆ ಜೆಡ್ ಅಕ್ಷದ ಉದ್ದಕ್ಕೂ ಇದೆ ಮತ್ತು ವೀಕ್ಷಣಾ ಸ್ಥಳವು ಇಲ್ಲಿಂದ ಎ ನಷ್ಟು ದೂರವಿದೆ ಇವು ಸಂಪೂರ್ಣವಾಗಿ ಸಮ್ಮಿತೀಯ ಸಂದರ್ಭಗಳು ಈ ಸಮೀಕರಣವನ್ನು ಪಾಕ್ಲಿಂಗ್ಟನ್ನ ಅವಿಭಾಜ್ಯ ಸಮೀಕರಣ ಎಂದು ಕರೆಯಲಾಗುತ್ತದೆ ಈಗ ನಾನು ತುಂಬಾ ತೆಳುವಾದ ವಾಹಕದ ಊಹೆಯನ್ನು ಮಾಡಲಿಲ್ಲ ಮಾಡಿದ್ದರೆ ನಾನು 1 ಡಿ ಅವಿಭಾಜ್ಯವನ್ನು ಪಡೆಯಲು ಸಾಧ್ಯವಿರಲಿಲ್ಲ ನಾನು ϕ ನಿರ್ದೇಶಾಂಕದ ಮೇಲೂ ಅದನ್ನು ಪರಿಹರಿಸಬೇಕಾಗುತ್ತಿತ್ತು ಆದ್ದರಿಂದ ಇದು ಎರಡು ಆಯಾಮದ ಅವಿಭಾಜ್ಯವಾಗುತ್ತಿತ್ತು ಅದು ಪರಿಪೂರ್ಣ ಕಂಡಕ್ಟರ್ ಅಲ್ಲ ಎಂದು ನಾನು ಊಹಿಸಿದ್ದರೆ ಪ್ರವಾಹಗಳು ಮೇಲ್ಮೈಯಲ್ಲಿವೆ ಎಂದು ಅಂದಾಜು ಮಾಡಲು ಅವಕಾಶ ಇರಲಿಲ್ಲ ಕೇವಲ ಪರಿಮಾಣದಲ್ಲಿ ಇದೆ ಎಂದಾಗುತ್ತಿತ್ತು ಆದ್ದರಿಂದ ನಾನು ಪೂರ್ಣ 3D ಪರಿಮಾಣದ ಅವಿಭಾಜ್ಯವನ್ನು ಹೊಂದಿರುತ್ತಿದ್ದೆ ಆದ್ದರಿಂದ ಅದನ್ನೆಲ್ಲ ಮಾಡದೇ ಕೆಲವು ಊಹೆಯೊಂದಿಗೆ ನಾವು ಪರಿಹರಿಸಬಹುದಾದ ಸರಳವಾದ ಸಮಗ್ರ ಸಮೀಕರಣಕ್ಕೆ ಕರೆದೊಯ್ಯುತ್ತಿದ್ದೇನೆ ಈಗ ಇಲ್ಲಿ ಈ ಸಮೀಕರಣವನ್ನು ನಾವು ಮತ್ತೊಮ್ಮೆ ಬರೆಯುತ್ತೇವೆ ಇದು −L2∫−L2Iz'Kzz'dz'Ezi ಈ ಸಂಪೂರ್ಣ ಅಭಿವ್ಯಕ್ತಿ ಇಲ್ಲಿ 1 jωϵ0 ∂2G ∂z2 k2G ನಾನು ಅದನ್ನು ಕರ್ನಲ್ ಎಂದು ಕರೆಯಲಿದ್ದೇನೆ ಕ್ಯಾಪಿಟಲ್ ಕೆ ಆದ್ದರಿಂದ ಇದು ಅವಿಭಾಜ್ಯ ಸಮೀಕರಣವಾಗಿದೆ ಇದನ್ನು ಹೇಗೆ ಪರಿಹರಿಸಬೇಕೆಂದು ನಾವು ನೋಡದಿದ್ದೇವೆ MoM ಬಳಸಿ ಅದನ್ನು ಪರಿಹರಿಸುವುದು ಮೊದಲ ಹೆಜ್ಜೆಯಾಗಿರುತ್ತದೆ ಚಳುವಳಿಗಳ ವಿಧಾನವು ಈ ಸಂದರ್ಭದಲ್ಲಿ ಜೆ ಅಥವಾ ಐ ಅನ್ನು ಹುಡುಕುವ ಉದ್ದೇಶವಾಗಿದೆ ಆದ್ದರಿಂದ ಹಂತ 1 ವಿವೇಚನೆ ಆಗಿರುತ್ತದೆ ಆದ್ದರಿಂದ ಇದು ಪ್ರವಾಹವು L 2 ರಿಂದ L 2 ವರೆಗೆ ಆದ್ದರಿಂದ ನಾನು ಐz ' N ∑n 1 InFn z' ಎಂದು ಹೇಳಬಹುದು ಇದು ಕೆಲವು ಸ್ಥಿರ ಮೌಲ್ಯವನ್ನು ಹೊಂದಿದೆ ಎಂದು ನಾನು ಹೇಳಬಲ್ಲೆ ಆದ್ದರಿಂದ ನಾನು ಏನು ಮಾಡುತ್ತಿದ್ದೇನೆಂದರೆ ನಾನು ನಾಡಿ ಆಧಾರವನ್ನು ಸರಿಯಾಗಿ ಮಾಡುತ್ತಿದ್ದೇನೆ ಮತ್ತು ನಂತರ ನಾವು ಏನು ಮಾಡಬೇಕು ಮುಂದಿನ ಹಂತ ಇದು ನಿಮ್ಮ 2 ನೇ ಹಂತದ ಪರಿಷ್ಕರಣೆ ಎಂದು ಭಾವಿಸಲಾಗಿದೆ ಅದು ಪರೀಕ್ಷೆ ಇದರಿಂದ ಡೆಲ್ಟಾ ಕಾರ್ಯದ ಮೂಲಕ ಪರೀಕ್ಷಿಸುವುದು ಸರಿಯಾದ ಪರೀಕ್ಷೆ ಆದ್ದರಿಂದ ಗಣಿತದ ಪ್ರಕಾರ ನಾನು ಏನು ಮಾಡಬೇಕು z ಕಾರ್ಯಗಳಲ್ಲಿ ಎಡಭಾಗ ಮತ್ತು ಬಲಭಾಗ ಎರಡೂ ಆದ್ದರಿಂದ ನಾನು δ ತೆಗೆದುಕೊಳ್ಳಬೇಕಾಗಿದೆ ಮತ್ತು ಸಂಯೋಜಿಸಬೇಕಾಗಿದೆ dz ಅದು ನಿಮ್ಮ ನಾಡಿ ಆಧಾರಿತವಾಗಿದೆ ಮತ್ತು ಡೆಲ್ಟಾ ಪರೀಕ್ಷೆ ಸರಿ ಸಮೀಕರಣಗಳ ಸರಿಯಾದ n ಅಡ್ಡಲಾಗಿ n ವ್ಯವಸ್ಥೆಯನ್ನು ನೀಡುವ ಎಲ್ಲಾ m ಗಾಗಿ ಪುನರಾವರ್ತಿಸಿ ಆದ್ದರಿಂದ ಇದು ನನ್ನ ಹಂತ 3 ಪರಿಹರಿಸುವುದು ಆದ್ದರಿಂದ ಈ ಭಾಗವು ನಿಜವಾಗಿಯೂ ಸುಲಭ ಈಗಾಗಲೇ ಈ ಅವಿಭಾಜ್ಯ ಸಮೀಕರಣಗಳನ್ನು ಇಲ್ಲಿ ಅಧ್ಯಯನ ಮಾಡಿರುವಿರಿ ಈಗ ನೀವು ಇದಕ್ಕಿಂತ ಉತ್ತಮ ರೀತಿಯ ಕೆಲಸವನ್ನು ಮಾಡಬಹುದಿತ್ತು ಆಧಾರಿತ ಕಾರ್ಯಗಳು ತ್ರಿಕೋನ ಆಧಾರಿತ ಮೂಲ ಕಾರ್ಯಗಳಿಗಾಗಿ ನೀವು ಮಾಡಬಹುದಿತ್ತು ಡೊಮೇನ್ ಆಧಾರಿತ ಕಾರ್ಯಗಳನ್ನು ಮಾಡಬಹುದಿತ್ತು ಉದಾಹರಣೆಗೆ ಫೋರಿಯರ್ ಸರಣಿ ಆಂಟೆನಾ ಸಮಸ್ಯೆಗಳಿಗೆ ನೀವು ಫೋರಿಯರ್ ಸರಣಿ ಆಧಾರಿತ ಕಾರ್ಯಗಳನ್ನು ಮಾಡಬಹುದಿತ್ತು ಫೋರಿಯರ್ ಸರಣಿಯು ನಿಮಗೆ ಉತ್ತಮ ಒಮ್ಮುಖವನ್ನು ವೇಗವಾಗಿ ನೀಡಬಹುದು ಏಕೆಂದರೆ ಸಾಮಾನ್ಯವಾಗಿ ಅಲೆಗಳು ಸೈನುಸೈಡಲ್ ಕಾರ್ಯಗಳಂತೆ ಕಾಣುತ್ತವೆ ಏಕೆಂದರೆ ಅವು ಪ್ರಸರಣ ರೇಖೆಯಿಂದ ಹಿಂಭಾಗದಿಂದ ಬರುತ್ತವೆ ಆದ್ದರಿಂದ ಅವು ಈಗಾಗಲೇ ಸೈನುಸೈಡಲ್ಗಳಾಗಿವೆ ಆಂಟೆನಾ ಸ್ವಲ್ಪ ವಿರೂಪಗೊಳ್ಳುತ್ತದೆ ಆದರೆ ವಿಚಲನ ಕಡಿಮೆ ಇರಬಹುದು ಆದ್ದರಿಂದ ನೀವು ಫೋರಿಯರ್ ಸರಣಿಯೊಂದಿಗೆ ವೇಗವಾಗಿ ಒಮ್ಮುಖವಾಗುವಂತೆ ಮಾಡುತ್ತೀರಿ ಮತ್ತು ಅದನ್ನು ಪರೀಕ್ಷಿಸುವುದರಿಂದ ನೀವು ಡೆಲ್ಟಾ ಪರೀಕ್ಷೆಯನ್ನು ಮಾಡಬಹುದು ಅಥವಾ ನೀವು ಅದೇ ಆಧಾರ ಕಾರ್ಯ ಬಳಸುವ ಗ್ಯಾಲೆರ್ಕಿನ್ಸ್ ವಿಧಾನವನ್ನು ಮಾಡಬಹುದು ಆದ್ದರಿಂದ ಕ್ಷೇತ್ರವು ಹೀಗಿದೆ ಸಾಮಾನ್ಯವಾಗಿ ಹೇಗೆ ಮಾಡಬೇಕೆಂದು MoM ನಿಮಗೆ ಹೇಳುವುದಿಲ್ಲ ಆದ್ದರಿಂದ ನೀವು ನೋಡಿದರೆ ನಾವು ಅದನ್ನು MoM ಬಳಸಿ ಪರಿಹರಿಸುತ್ತೇವೆ ಎಂದು ಹೇಳುವ ಕಾಗದ ಅಥವಾ ಪಠ್ಯ ಪುಸ್ತಕವನ್ನು ತಿಳಿದುಕೊಳ್ಳಿ ಅದರ ಆಧಾರ ಯಾವುದು ಎಂದು ನಾವು ಕೇಳಬೇಕು ಪರೀಕ್ಷೆ ಯಾವಾಗಲೂ ನಾಡಿ ಆಧಾರ ಮತ್ತು ಡೆಲ್ಟಾ ಪರೀಕ್ಷೆ ಆಗಬೇಕೆಂದಿಲ್ಲ ಆದ್ದರಿಂದ ಇಲ್ಲಿಯವರೆಗೆ ಈ ಬಲಗೈ ಭಾಗವನ್ನು ನಾವು ಹೇಗೆ ಲೆಕ್ಕ ಹಾಕುತ್ತೇವೆ ಎಂಬುದರ ಕುರಿತು ನಾವು ಹೆಚ್ಚು ವಿವರವಾಗಿ ಮಾತನಾಡಲಿಲ್ಲ ಅಂದರೆ ಘಟಿಸಿದ ಕ್ಷೇತ್ರ ಬಗ್ಗೆ ಮಾತನಾಡಲಿಲ್ಲ